ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಮಾಡ್ಯೂಲ್ 20 ಗೆ ಸುಸ್ವಾಗತ ನಾವು ರಜೆ ನಿರ್ವಹಣಾ ವ್ಯವಸ್ಥೆಯ ಮೂಲ ವಿನ್ಯಾಸವನ್ನು ಮಾಡುವ ವ್ಯಾಯಾಮ ಅನುಸರಿಸುತ್ತಿದ್ದೇವೆ ಮತ್ತು ಇದು ಆ ವ್ಯಾಯಾಮದ ಕೊನೆಯ ಮಾಡ್ಯೂಲ್ ಆಗಿರುತ್ತದೆ ಆದ್ದರಿಂದ ದಯವಿಟ್ಟು ಅದನ್ನು ನಿಮ್ಮೊಂದಿಗೆ ಪುನರುಚ್ಚರಿಸುತ್ತೇನೆ ಸೂಕ್ತವಾದ ರಜೆ ನಿರ್ವಹಣಾ ವ್ಯವಸ್ಥೆಯ ಪಿಡಿಎಫ್ ವಿವರಣೆಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ನೀವು ಆಗಾಗ್ಗೆ ಅದನ್ನು ಉಲ್ಲೇಖಿಸಬೇಕಾಗುತ್ತದೆ ನೀವು ಈಗಾಗಲೇ ಬಹಳ ಎಚ್ಚರಿಕೆಯಿಂದ ಎಲ್ಎಂಎಸ್ಗಾಗಿ ಕ್ಲೈಂಟ್ ಮಾರಾಟಗಾರರ ಸಂವಹನದ ಸಂವಾದಾತ್ಮಕ ವೀಡಿಯೊವನ್ನು ಕೇಳದಿದ್ದರೆ ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ಆಲಿಸಿ ಮತ್ತು ನೀವು ಈ ಮಾಡ್ಯೂಲ್ ಮೂಲಕ ಹೋಗುವಾಗ ವಿನ್ಯಾಸದ ಅಂಶದ ಮೇಲೆ ನಾವು ಯಾವುದೇ ಹೊಸ ಕ್ರಿಯೆಯನ್ನು ರೂಪಿಸಿದಾಗ ದಯವಿಟ್ಟು ನಿಲ್ಲಿಸಿ ಮತ್ತು ಕೆಲಸ ಮಾಡಲು ಪರಿಗಣಿಸಿ ಆ ಮೂಲಕ ವಿನ್ಯಾಸ ಪ್ರಕ್ರಿಯೆಯನ್ನು ಉತ್ತಮವಾಗಿ ಕಲಿಯಲು ಸಾಧ್ಯವಾಗುತ್ತದೆ ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ನಾವು ವಿಶೇಷವಾಗಿ ಕ್ರಮಾನುಗತ ಪರಿಷ್ಕರಣೆಯತ್ತ ಗಮನ ಹರಿಸುತ್ತೇವೆ ಮತ್ತು ನಾವು ಮೊದಲು ಮಾಡಿದ ಜವಾಬ್ದಾರಿಗಳ ಗುರುತಿಸುವಿಕೆ ಹಾಗು ಸಹಯೋಗಿಗಳ ಗುರುತಿಸುವಿಕೆಯಲ್ಲಿ ನಾವು ಶ್ರೇಣಿಯನ್ನು ಎಲ್ಲಿ ಹೊರತೆಗೆಯುತ್ತೇವೆ ಎಂಬುದನ್ನು ಗುರುತಿಸುವಾಗ ನಾವು ಮೊದಲೇ ಮಾಡಿದ್ದೇವೆ ಎಂದು ತೋರಿಸಲು ಪ್ರಯತ್ನಿಸುತ್ತೇವೆ ಒಂದು ಕ್ರಮಾನುಗತವು ಹಿಂತಿರುಗುವ ಮೂಲಕ ಅದರ ಮೇಲೆ ಇನ್ನೂ ಹೆಚ್ಚಿನದನ್ನು ಮಾಡಲು ಸಾಧ್ಯವಿದೆ ನಿರ್ದಿಷ್ಟತೆ ಮತ್ತು ಹೆಚ್ಚಿನ ಅಮೂರ್ತ ಮಾಹಿತಿಯನ್ನು ಹುಡುಕಲು ಪ್ರಯತ್ನಿಸುತ್ತಿದೆ ಕ್ರಮಾನುಗತವನ್ನು ಸುಧಾರಿಸಲು ಮತ್ತು ಉತ್ತಮ ವಿನ್ಯಾಸವನ್ನು ಪಡೆಯಲು ಡಾಕ್ಯುಮೆಂಟ್ನಾದ್ಯಂತ ಮರೆಮಾಡಲಾಗಿದೆ ಮತ್ತು ನಾವು ಕ್ಲಾಸ್ಗಳ ನಡುವಿನ ಸಂಬಂಧವನ್ನು ಸ್ವಲ್ಪಮಟ್ಟಿಗೆ ವಿವರಿಸುತ್ತೇವೆ ನಾವು ಮಾಡಿದ ಇತ್ತೀಚಿನ ವಿಷಯಗಳು ಮತ್ತು ಕೊನೆಯ ಮಾಡ್ಯೂಲ್ನಲ್ಲಿ ಮಾಡಿದ ನೌಕರರ ಕ್ರಮಾನುಗತ ವಿನ್ಯಾಸದ ತ್ವರಿತ ಪುನರಾವರ್ತನೆ ಮಾಡೋಣ ನಾವು ಮೊದಲು ಮಾಡಿದ್ದು ಒಂದು ಹಂತದ ಸಮತಟ್ಟಾದ ವಿನ್ಯಾಸ ಅದು ಉದ್ಯೋಗಿ ಮತ್ತು ಇತರ ವರ್ಗಗಳಾದ ಕಾರ್ಯನಿರ್ವಾಹಕ ಲೀಡ್ ಉದ್ಯೋಗಿ ಮತ್ತು ವ್ಯವಸ್ಥಾಪಕರ ವರ್ಗಗಳ ನಡುವಿನ ಸಾಮಾನ್ಯ ಜವಾಬ್ದಾರಿಗಳನ್ನು ಕಂಡುಹಿಡಿಯುವ ಜವಾಬ್ದಾರಿಗಳ ಫ್ಯಾಕ್ಟರ್ಸ್ ನ್ನು ನೀಡುತ್ತದೆ ತದನಂತರ ಇದು ನೌಕರ ಮತ್ತು ಇತರರ ನಡುವಿನ ಜವಾಬ್ದಾರಿಗಳ ಸಾಮಾನ್ಯ ಉಪವಿಭಾಗ ಮಾತ್ರವಲ್ಲ ಎಂದು ನೋಡುವುದರ ಮೂಲಕ ಉದ್ಯೋಗಿ ಮತ್ತು ಇತರ ನಾಲ್ಕು ವರ್ಗಗಳ ನಡುವಿನ ಜವಾಬ್ದಾರಿಗಳ ಉಪವಿಭಾಗದ ಶ್ರೇಣಿ ಇದೆ ಎಂದು ಮತ್ತಷ್ಟು ಪರಿಷ್ಕರಿಸಲಾಗುತ್ತದೆ ಆದ್ದರಿಂದ ಅವು ರೇಖೀಯ ಸರಪಳಿಯನ್ನು ರೂಪಿಸುತ್ತವೆ ಹಾಗು ಅವು ಸ್ವಾಭಾವಿಕವಾಗಿ ಕ್ರಮಾನುಗತ ಸರಣಿರೇಖೀಯ ಸರಪಳಿಯನ್ನು ರೂಪಿಸುತ್ತವೆ ಮತ್ತು ಇದನ್ನು ಇಲ್ಲಿ ಗೊತ್ತುಪಡಿಸಲಾಗಿದೆ ಈಗ ನಾವು ಇದನ್ನು ಮತ್ತಷ್ಟು ಮುಂದೆ ತೆಗೆದುಕೊಂಡು ರಜೆಗೆ ಅನ್ವಯಿಸುತ್ತೇವೆ ಆದ್ದರಿಂದ ನೀವು ಈಗಾಗಲೇ ಹಲವಾರು ಬಾರಿ ವಿವರಣಾ ಡಾಕ್ಯುಮೆಂಟ್ ಅನ್ನು ಓದಿದ್ದೀರಿ ಆದ್ದರಿಂದ ನಾವು ಮಾತನಾಡುತ್ತಿರುವ ಎಲ್ಲಾ ರೀತಿಯ ರಜೆ ಮೂಲವಾಗಿ ರಜೆ ಎಂದು ತೀರ್ಮಾನಿಸಲು ನೀವು ಅದರತ್ತ ಹಿಂತಿರುಗಬೇಕಾಗಿಲ್ಲ ಎಂದು ನನಗೆ ಖಾತ್ರಿಯಿದೆ ನಾವು ಗುಣಲಕ್ಷಣಗಳ ಸೆಟ್ ಪ್ರಕಾರ ಇದನ್ನು ಹೇಳಲು ಪ್ರಯತ್ನಿಸಿದರೆ ನಾವು ಈಗಾಗಲೇ ಸ್ವೀಕರಿಸಿದ ಪ್ರಕಾರವನ್ನು ಅದಕ್ಕೆ ಪ್ರಾರಂಭದ ದಿನಾಂಕ ಬೇಕು ಇದು ಹೊಂದಿರಬೇಕು ಎಂದು ನಾವು ಹೇಳಬಹುದು ರಜೆಯನ್ನು ಯಾರು ತೆಗೆದುಕೊಳ್ಳುತ್ತಿದ್ದಾರೆಂಬುದಕ್ಕೆ ಖಂಡಿತವಾಗಿಯೂ ನೌಕರರ ಐಡಿ ಅಗತ್ಯವಿದೆ ಅದಕ್ಕೆ ಅನುಮೋದನೆ ಬೇಕು ಅದಕ್ಕೆ ಸ್ಥಾನಮಾನ ಬೇಕು ಮತ್ತು ಇನ್ನಿತರೆ ಆದ್ದರಿಂದ ರಜೆಗಳು ಹೊಂದಿರುವ ವಿಷಯಗಳು ಇನ್ನೂ ಹೆಚ್ಚು ಇರಬಹುದು ಮತ್ತು ಈ ವಿಶೇಷ ರೀತಿಯ ರಜೆಗಳಲ್ಲಿ ಪ್ರತಿಯೊಂದೂ ರಜೆಗಳು ಸಹ ಈ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದರೆ ಈ ಗುಣಲಕ್ಷಣಗಳು ಒಂದು ನಿರ್ದಿಷ್ಟ ಪ್ರಕಾರದ ರಜೆಯನ್ನು ಅವಲಂಬಿಸಿ ಹೆಚ್ಚು ನಿರ್ದಿಷ್ಟ ಗುಣಲಕ್ಷಣಗಳು ಹೆಚ್ಚು ಅಸ್ತಿತ್ವದಲ್ಲಿರುತ್ತವೆ ಉದಾಹರಣೆಗೆ ವೈದ್ಯಕೀಯ ರಜೆ ಪ್ರಮಾಣಪತ್ರ ದೀರ್ಘಾವಧಿಯನ್ನು ಹೊಂದಿರುತ್ತದೆ ಮತ್ತು ಬೆಳಿಗ್ಗೆ ರಜೆಯಲ್ಲಿ ಸಂಬಂಧಿತ ಎನ್ಕ್ಯಾಶ್ಮೆಂಟ್ ಪ್ರಯೋಜನಗಳನ್ನು ಹೊಂದಿರುತ್ತದೆ ಮತ್ತು ಹೀಗೆ ಆದ್ದರಿಂದ ಈ ಕ್ರಮಾನುಗತವನ್ನು ಮಾಡಲು ಹೆಚ್ಚಿನ ಪ್ರಯತ್ನವನ್ನು ತೆಗೆದುಕೊಳ್ಳುವುದಿಲ್ಲಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ನೀವು ಅದನ್ನು ನಮ್ಮ ಗುಣಮಟ್ಟದ ಪರಿಶೀಲನೆಗೆ ಹಿಂತಿರುಗಿಸಿದರೆ ವಿಶೇಷವಾಗಿ ಸಂಬಂಧಗಳನ್ನು ಆಯ್ಕೆಮಾಡುವ ವಿಷಯದಲ್ಲಿ ನಾವು ಹೊಂದಿದ್ದ ವಿನ್ಯಾಸ ಚರ್ಚೆಯ ಗುಣಮಟ್ಟವನ್ನು ನಾನು ನಿಮಗೆ ಉಲ್ಲೇಖಿಸುತ್ತೇನೆ ನಂತರ ನಾವು ನೋಡಬಹುದು ಇದನ್ನೇ ಖಂಡಿತವಾಗಿಯೂ ಬಹಳ ವಿಶಾಲ ಮತ್ತು ಆಳವಿಲ್ಲದ ಕ್ರಮಾನುಗತವೆಂದು ಪರಿಗಣಿಸಲಾಗುತ್ತದೆ ಆಳವಿಲ್ಲದ ಕ್ರಮಾನುಗತವು ತುಂಬಾ ವಿಸ್ತಾರವಾಗಿದೆ ಮತ್ತು ತುಂಬಾ ಆಳವಿಲ್ಲ ಆದ್ದರಿಂದ ಇದರರ್ಥ ಹೆಚ್ಚಿನ ವರ್ತನೆಯ ಕೋಮುವಾದ ಹೆಚ್ಚಿನ ಸಂಭವನೀಯ ನೈಸರ್ಗಿಕ ಜೋಡಣೆಯನ್ನು ನಾವು ಇಲ್ಲಿ ಕಳೆದುಕೊಂಡಿದ್ದೇವೆ ಆದ್ದರಿಂದ ನಾವು ಅದನ್ನು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ಇದನ್ನು ಹೆಚ್ಚು ಸಮತೋಲಿತ ಕ್ರಮಾನುಗತವಾಗಿಸಲು ಅಮೂರ್ತ ಪರಿಕಲ್ಪನೆಗಳನ್ನು ಗುರುತಿಸುವುದು ಕ್ರಿಯೆಯಾಗಿದೆ ಸರಿ ಆದ್ದರಿಂದ ನಾವು ಇದನ್ನು ಮಾಡಲು ಬಯಸಿದರೆ ಆ ಅಮೂರ್ತವಾದದ್ದರಿಂದ ನಾವು ಏನು ಪಡೆಯಬಹುದು ನಾವು ನೋಡಬಹುದಾದ ವಿಷಯಗಳು ಯಾವುವು ಎಂದು ನೋಡೋಣ ಆದ್ದರಿಂದ ಇದಕ್ಕೆ ವಿವರಣೆಯನ್ನು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಓದುವ ಅಗತ್ಯವಿದೆ ಒಬ್ಬರು ಹೊರಹೋಗಲು ದಯವಿಟ್ಟು ನನ್ನೊಂದಿಗೆ ಸಹಿಸಿಕೊಳ್ಳಿ ರಜೆಗಾಗಿ ಏನು ಹೇಳಲಾಗಿದೆ ಎಂಬುದನ್ನು ನಿಮ್ಮ ಅನುಕೂಲಕ್ಕಾಗಿ ನಾನು ಓದುತ್ತೇನೆ ಆದ್ದರಿಂದ ಕ್ಯಾಲೆಂಡರ್ ವರ್ಷದಲ್ಲಿ ಹತ್ತು ಸಿಎಲ್ ಗಳು ಲಭ್ಯವಿದೆ ಮೊದಲ ವಾಕ್ಯ ಎಲ್ಲಾ ಸಿಎಲ್ ಗಳು ಅಂತಹ ಮತ್ತು ಅಂತಹ ದಿನಾಂಕದಂದು ನೌಕರನಿಗೆ ಸಲ್ಲುತ್ತದೆ ಸಮಯದಲ್ಲಿ ಸೇರುವ ನೌಕರ ವರ್ಷದ ಮಧ್ಯದಲ್ಲಿ ಸಿಎಲ್ ನ ಸಂಖ್ಯೆಯನ್ನು ಸಾಬೀತುಪಡಿಸಲಾಗುತ್ತದೆ ಆದ್ದರಿಂದ ವಾಕ್ಯವನ್ನು ಹೇಳಲಾಗುತ್ತದೆ ಸಿಎಲ್ ಅನ್ನು ಮುಂದಿನ ಕ್ಯಾಲೆಂಡರ್ ವರ್ಷಕ್ಕೆ ಸಾಗಿಸಲಾಗುವುದಿಲ್ಲಒಂದು ಸಮಯದಲ್ಲಿ ಎರಡು ಸಿಎಲ್ಗಳಿಗಿಂತ ಹೆಚ್ಚಿನದನ್ನು ಪಡೆಯಲಾಗುವುದಿಲ್ಲ ಅವುಗಳನ್ನು ಕ್ಲಬ್ ಮಾಡಲಾಗುವುದಿಲ್ಲ ರಜಾ ದಿನಗಳು ಸೇರಿದಂತೆ ಆಯ್ಕೆಗಳ ಒಟ್ಟು ಅವಧಿ ನಾಲ್ಕು ದಿನಗಳಿಗಿಂತ ಹೆಚ್ಚಿರಬಾರದು ಆದರೆ ಮಧ್ಯಪ್ರವೇಶಿಸುವ ರಜಾದಿನಗಳನ್ನು ಸರಿಯಾಗಿ ಎಣಿಸಲಾಗುವುದಿಲ್ಲ ಇವುಗಳು ವಿಭಿನ್ನ ವಾಕ್ಯಗಳಾಗಿವೆ ಆದ್ದರಿಂದ ನೀವು ಮುಂದಿನ ರೀತಿಯ ರಜೆಗಳ ಬಗ್ಗೆ ಅಧ್ಯಯನ ಮಾಡಲು ಹೋಗುವಾಗ ನಿಮ್ಮ ಮಾನಸಿಕ ಪ್ರಕ್ರಿಯೆಯನ್ನು ಬಳಸಿ ಗಳಿಸಿದ ರಜೆ ನಾವು ಅದನ್ನು ಓದಿದ್ದೇವೆ ಮತ್ತು ನಾವು ನೋಡಲು ಪ್ರಯತ್ನಿಸಿದ್ದೇವೆ ಕ್ಯಾಲೆಂಡರ್ ವರ್ಷದಲ್ಲಿ 15 ಇಎಲ್ ಲಭ್ಯವಿದ್ದರೆ ಸರಿ ನಾವು ಮಾನಸಿಕವಾಗಿ ಲಭ್ಯವಿರುವ ಒಂದು ರೀತಿಯ ನಕ್ಷೆಯನ್ನು ತಯಾರಿಸುತ್ತೇವೆ ಅದು ಲಭ್ಯವಿರುವ ವಿವಿಧ ರೀತಿಯ ರಜೆಗಳಿಗೆ ಸಂಬಂಧಿಸಿದೆ ನಂತರ ನಾವು ಹೇಳಬಹುದು ನಾವು ಈಗಾಗಲೇ ಕ್ರಿಯಾಪದಗಳನ್ನು ಕ್ರೆಡಿಟ್ ಮಾಡಿದ್ದೇವೆ ಆದ್ದರಿಂದ ಲಭ್ಯವಿರುವ ಕೆಲವು ಅಂಶಗಳ ಕ್ರೆಡಿಟ್ ಇದೆ ಎಂದು ನಮಗೆ ತಿಳಿದಿದೆ ಇಎಲ್ ಅನ್ನು ಸಹ ಸಾಗಿಸಬಹುದು ಆದ್ದರಿಂದ ಸಾಗಿಸುವುದು ಮತ್ತೊಂದು ಅಂಶವಾಗಿದೆ ನಂತರ ಕೆಲವು ಎನ್ಕ್ಯಾಶ್ಮೆಂಟ್ ಮತ್ತೊಂದು ಅಂಶವಾಗಿದೆ ಇವು ವಿಭಿನ್ನ ವಿಷಯಗಳು ನಾವು ಇಲ್ಲಿ ನೋಡುತ್ತಿದ್ದೇವೆ ನಂತರ ಅದನ್ನು ಮೊದಲೇ ಅನುಮೋದಿಸಬೇಕು ಎಂದು ಅದು ಹೇಳುತ್ತದೆ ಮತ್ತು ನಂತರ ಸಿಎಲ್ ಇಲ್ಲ ಎಂದು ನಾವು ಹೇಳುತ್ತೇವೆ ಪೂರ್ವ ಅನುಮೋದನೆಯ ಅಗತ್ಯವಿರುತ್ತದೆ ಆದ್ದರಿಂದ ನಾವು ಪೂರ್ವ ಅನುಮೋದನೆ ಎಂದು ಹೇಳಬಹುದು ಹಾಗಾಗಿ ನಾನು ಮಾಡುತ್ತಿರುವುದು ಈ ವಿಭಿನ್ನ ರೀತಿಯ ರಜೆ ಮೂಲಕ ನಾನು ಹೋಗಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಉದಾಹರಣೆಗೆ ನಾನು ಸಾಧ್ಯವಾಯಿತು ನಾನು ಸಹಜವಾಗಿ ಸ್ಕ್ರಾಲ್ ಮಾಡಬಹುದು ಈ ಗುರುತುಗಳ ಸೆಟ್ ಇಲ್ಲಿಗೆ ಹೋಗುತ್ತದೆ ಆದರೆ ನಾನು ಬೇರೆ ಬಣ್ಣವನ್ನು ಬಳಸಬಹುದು ನಾನು ಬೇರೆ ಬಣ್ಣವನ್ನು ಬಳಸಬಹುದು ಮತ್ತು ಈ ರೀತಿಯ ಇನ್ನೂ ಕೆಲವು ಗುರುತುಗಳನ್ನು ಮಾಡಲು ಪ್ರಯತ್ನಿಸಬಹುದು ಇಲ್ಲಿ ಮತ್ತೆ ಲಭ್ಯವಿರುವ ಮಾತುಕತೆ ಎಸ್ಎಲ್ಗೆ ಅದು ಮಾಡುವ ಕ್ರೆಡಿಟ್ ಕುರಿತು ಅದು ಮಾತನಾಡುತ್ತದೆ ಇನ್ನೇನು ಕೊಂಡೊಯ್ಯಬೇಕು ಈ ಮೂಲ ಪರಿಕಲ್ಪನೆಗಳನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ ಆದ್ದರಿಂದ ಏನು ಉದಾಹರಣೆಗೆ ಇದು ವೈದ್ಯಕೀಯ ಪ್ರಮಾಣಪತ್ರದ ಬಗ್ಗೆ ಮಾತನಾಡುವ ಹೊಸದನ್ನು ಕುರಿತು ಹೇಳುತ್ತದೆ ಆದ್ದರಿಂದ ನಾನು ಸೂಚಿಸಲು ಪ್ರಯತ್ನಿಸುತ್ತಿರುವುದೇನೆಂದರೆ ನೀವು ಈ ಪ್ರತಿಯೊಂದು ರಜೆ ವಿಭಾಗಗಳ ಮೂಲಕ ಹೋಗಲು ಪ್ರಯತ್ನಿಸಿದರೆ ಮತ್ತು ಅದು ರಜೆ ಎಂಬ ಅಂಶವನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ನೋಡಲು ಪ್ರಯತ್ನಿಸಿ ಪರಿಸ್ಥಿತಿಗಳು ಈ ವ್ಯವಸ್ಥೆಯು ಮಾತನಾಡುವ ಗುಣಲಕ್ಷಣಗಳನ್ನು ನಿರ್ಬಂಧಿಸುತ್ತದೆ ಮತ್ತು ನಂತರ ನೀವು ಇಷ್ಟಪಡುವ ರೀತಿಯಲ್ಲಿ ನೀವು ಪ್ರತಿನಿಧಿಸಬಹುದಾದಂತಹ ಪ್ರಾತಿನಿಧ್ಯವನ್ನು ಮಾಡಲು ಪ್ರಯತ್ನಿಸಿ ಹಾಗಾಗಿ ನಾನು ನಿಮಗೆ ಇಲ್ಲಿ ಪ್ರಸ್ತುತಪಡಿಸುವುದು ಈ ವಿವರಣೆಯಿಂದ ಹೊರತೆಗೆಯಲು ನಾನು ಪ್ರಯತ್ನಿಸಿದ ಕೆಲವು ಪ್ರಾತಿನಿಧ್ಯವಾಗಿದೆ ಇದರಿಂದ ನಾವು ಅದನ್ನು ವಿನ್ಯಾಸದ ದೃಷ್ಟಿಯಿಂದ ಬಳಸಬಹುದು ಹಾಗಾಗಿ ನೀವು ನನ್ನ ಎಡಗೈ ಬದಿಯಲ್ಲಿ ನೋಡಿದರೆ ನಾನು ಟೇಬಲ್ನ ವಿಷಯದಲ್ಲಿ ಪ್ರತಿನಿಧಿಸಿದ್ದೇನೆ ಉದಾಹರಣೆಗೆ ನಾವು ಕೆಂಪು ಬಣ್ಣವನ್ನು ಬಳಸಲು ನನಗೆ ಅವಕಾಶವಿದೆಯೇ ಎಂಬ ಪ್ರಶ್ನೆಯನ್ನು ನೋಡಿದ್ದೇವೆ ರಜೆ ಪೂರ್ವ ಅನುಮೋದನೆ ಅಗತ್ಯವಿಲ್ಲ ಎಂದು ಸಿಎಲ್ ಹೇಳಿದ್ದನ್ನು ನಾವು ನೋಡಿದ್ದೇವೆ ಅಲ್ಲಿ ಪೂರ್ವ ಅನುಮೋದನೆ ಅಗತ್ಯವಿದೆ ಎಂದು ಇಎಲ್ ಹೇಳಿದೆ ಕ್ಯಾರಿ ಓವರ್ ಸಮಸ್ಯೆಯನ್ನು ನಾವು ನೋಡಿದ್ದೇವೆ ಕೆಲವು ರಜೆಗಳನ್ನು ಒಗ್ಗೂಡಿಸಬಹುದು ಎಂದು ನಾವು ನೋಡಿದ್ದೇವೆ ಎಂಎಲ್ ರಜೆ ಪ್ರಮಾಣೀಕರಣದ ಅಗತ್ಯವಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಪ್ರತಿ ಬಾರಿ ನೀವು ಪ್ರಮಾಣಪತ್ರವನ್ನು ನೋಡಿದಾಗ ಖಚಿತ ಸ್ಪಷ್ಟವಾದ ಅಥವಾ ಅಸ್ಪಷ್ಟ ಗುಣಲಕ್ಷಣಗಳು ಮತ್ತು ನಿರ್ಬಂಧಗಳನ್ನು ನೀವು ಅವುಗಳನ್ನು ಸಿಸ್ಟಮ್ ಆಸ್ತಿಯಾಗಿ ಇರಿಸಲು ಪ್ರಯತ್ನಿಸುತ್ತೀರಿ ಮತ್ತು ಅದಕ್ಕಾಗಿಯೇ ನಾನು ಈ ಪಟ್ಟಿಯನ್ನು ಪಡೆದುಕೊಂಡಿದ್ದೇನೆ ಮತ್ತು ಅಲ್ಲಿ ನಾವು ಇವುಗಳ ಚಾರ್ಟ್ ಮಾಡಬಹುದು ಇವು ಗುಣಲಕ್ಷಣಗಳು ಮತ್ತು ಇವು ವಿಭಿನ್ನ ವರ್ಗಗಳಾಗಿವೆ ನಾನು ಈಗಾಗಲೇ ಕ್ಲಾಸ್ಗಳನ್ನು ತಿಳಿದಿದ್ದೇನೆ ಮತ್ತು ಈ ಕ್ಲಾಸ್ಗಳಿಗಾಗಿ ನಾನು ಇದನ್ನು ಏಕೆ ಮಾಡುತ್ತೇನೆ ಎಂದು ನನಗೆ ತಿಳಿದಿದೆ ನಾನು ನೌಕರರನ್ನು ಏಕೆ ತೆಗೆದುಕೊಳ್ಳುವುದಿಲ್ಲ ನಾನು ನಿರ್ವಾಹಕರನ್ನು ಏಕೆ ತೆಗೆದುಕೊಳ್ಳಬಾರದು ಮತ್ತು ಆ ವಿಷಯದ ಕ್ಯಾಲೆಂಡರ್ ವರ್ಷವನ್ನು ನಾನು ಏಕೆ ತೆಗೆದುಕೊಳ್ಳುವುದಿಲ್ಲ ಯಾಕೆಂದರೆ ನಾನು ಶ್ರೇಣಿಯನ್ನು ಪರಿಷ್ಕರಿಸಲು ಪ್ರಯತ್ನಿಸುತ್ತಿದ್ದೇನೆ ಆದ್ದರಿಂದ ನನ್ನ ಧಾರಕವು ಆ ಕ್ರಮಾನುಗತದಲ್ಲಿದೆ ನಾನು ಈಗಾಗಲೇ ಆ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ನನ್ನ ಮೂಲ ಮಾಡ್ಯುಲೈಸೇಶನ್ ನಾನು ನಿಜವಾಗಿ ಅಸ್ತಿತ್ವದ ಶ್ರೇಣಿಯನ್ನು ರಚಿಸಿದ್ದೇನೆ ಹಾಗಾಗಿ ನಾನು ಅದರ ಮೇಲೆ ಕೇಂದ್ರೀಕರಿಸುತ್ತಿದ್ದರೆ ಗುಣಲಕ್ಷಣ ಮತ್ತು ವರ್ಗಗಳ ಪ್ರವೇಶವನ್ನು ಹೊಂದಿರುವವರ ಮೇಲೆ ಆದ್ದರಿಂದ ಇದು ಇವು ಗುಣಲಕ್ಷಣಗಳು ಆದ್ದರಿಂದ ಇದು ಮೂಲತಃ ಈ ಕ್ಲಾಸ್ಗಳು ಎಂದು ಸ್ಪಷ್ಟವಾಗಿ ಬರೆಯಲಾಗಿಲ್ಲ ಈ ಗುಣಲಕ್ಷಣಗಳಿಗೆ ವಿಭಿನ್ನ ಕ್ಲಾಸ್ ಅನುಸರಣೆ ಏನು ಎಂಬುದರ ಅನುಸರಣೆ ಇದಾಗಿದೆ ಎಂದು ನಾನು ಭರ್ತಿ ಮಾಡಲು ಪ್ರಯತ್ನಿಸಿದೆ ಆದ್ದರಿಂದ ಈ ರೀತಿಯು ಎರಡು ಪುಟಗಳು ಅಥವಾ ವಿಭಿನ್ನ ರಜೆ ಪರಿಸ್ಥಿತಿಗಳ ಒಂದೂವರೆ ಪುಟಗಳಲ್ಲಿ ಅಸ್ಪಷ್ಟವಾಗಿ ವಿವರಿಸಿರುವ ವಿಷಯಗಳಿಗೆ ನನಗೆ ಬಹಳ ಸಂಕ್ಷಿಪ್ತ ಪ್ರಾತಿನಿಧ್ಯವನ್ನು ನೀಡುತ್ತದೆ ನೀವು ಅದನ್ನು ಓದಲು ಬಯಸಿದರೆ ಕ್ಲಬ್ಬೆಬಲ್ ಅನ್ನು ಬಿಡಿ ಎಂದು ನೀವು ಹೇಳುತ್ತೀರಿ ಆದ್ದರಿಂದ ಅದು ಸಿಎಲ್ ಅನ್ನು ಕ್ಲಬ್ ಮಾಡಲಾಗುವುದಿಲ್ಲ ಎಂದು ಹೇಳುತ್ತದೆ ಆದರೆ ಸ್ವಾಭಾವಿಕವಾಗಿ ಅದರ ಅನಧಿಕೃತ ರಜೆ ಇದ್ದರೆ ಅದನ್ನು ಹೇಗಾದರೂ ಕ್ಲಬ್ ಮಾಡಲಾಗುವುದಿಲ್ಲ ಆದರೆ ಕರ್ತವ್ಯ ರಜೆ ಆಗಿದ್ದರೆ ಅದನ್ನು ಕ್ಲಬ್ ಮಾಡುವ ಪ್ರಶ್ನೆಯೇ ಇಲ್ಲ ಏಕೆಂದರೆ ನೀವು ಹೇಗಾದರೂ ಕರ್ತವ್ಯದಲ್ಲಿದ್ದಾರೆ ಆದರೆ ಇವೆಲ್ಲವೂ ಈಗ ನೀವು ಹಿಂತಿರುಗಬಹುದು ಮತ್ತು ಡಾಕ್ಯುಮೆಂಟ್ಗೆ ಓದಬಹುದು ಇವೆಲ್ಲವೂ ವಾಸ್ತವವಾಗಿ ಕ್ಲಬ್ಬೆಬಲ್ ಎಂದು ನೀವು ಕಾಣಬಹುದು ಅಂತೆಯೇ ನಾವು ಅಧ್ಯಯನ ಮಾಡಿದ ಇಎಲ್ ಬಗ್ಗೆ ಓದುವಾಗ ರಜೆ ಎನ್ಕ್ಯಾಶ್ ಮಾಡಬಹುದೆಂದು ಹೇಳಿ ರಜೆ ಇಎಲ್ ಅನ್ನು ಎನ್ಕ್ಯಾಶ್ ಮಾಡಬಹುದು ಆದ್ದರಿಂದ ನೀವು ಹೌದು ಅನ್ನು ಇಲ್ಲಿ ಇರಿಸಿ ಮತ್ತು ಉಳಿದವುಗಳು ಮೂಲತಃ ಅನ್ವಯಿಸುವುದಿಲ್ಲ ಎಂದು ತಿಳಿದುಬಂದಿದೆ ಮತ್ತು ಖಂಡಿತವಾಗಿಯೂ ಇದು ನಿಮಗೆ ಯಾವಾಗಲೂ ಏಕರೂಪದ ವಿನ್ಯಾಸವನ್ನು ನೀಡುವುದಿಲ್ಲ ಉದಾಹರಣೆಗೆ ಅರ್ಹತೆಯ ಸಂದರ್ಭದಲ್ಲಿ ಅರ್ಹತೆಯು ಮೂಲತಃ ಏನು ನಾನು ಇಲ್ಲಿ ಬರೆಯುವುದು ಅರ್ಹತೆ ಎಂದರೆ ನಾವು ಕ್ರೆಡಿಟ್ ಎಂದು ಗುರುತಿಸಿದ್ದೇವೆ ಪ್ರತಿ ವರ್ಷ ಜನವರಿ 1 ರಂದು 10ಸಿಎಲ್ ಸಲ್ಲುತ್ತದೆ ಎಂದು ನಾವು ಹೇಳಿದ್ದು ನಿಮಗೆ ನೆನಪಿದೆಯೇ ನಂತರ ಪ್ರತಿ ತಿಂಗಳು 1 25 ಇಎಲ್ ಗೆ ಸಲ್ಲುತ್ತದೆ ಮತ್ತು ಹೀಗೆ ಕ್ರೆಡಿಟ್ ಎಂದರೆ ನಿಮಗೆ ಏನು ಪಡೆಯಲು ಅರ್ಹತೆ ಇದೆ ಅದು ನೀವು ಅರ್ಹತೆಯನ್ನು ಪರಿಶೀಲಿಸಿದರೆ ಇವೆಲ್ಲವೂ ವಿಭಿನ್ನ ರೀತಿಯ ರಜೆಗಳು ಆಗಿವೆ ಆದರೆ ನೀವು ಮಾತೃತ್ವ ರಜೆಯ ಬಗ್ಗೆ ಮಾತನಾಡುವಾಗ ಖಂಡಿತವಾಗಿಯೂ ಇಲ್ಲಿ ವಿಶೇಷ ಅರ್ಹತೆ ಇದೆ ಅರ್ಹತೆ ಮತ್ತು ಈ ರಜೆಯಲ್ಲಿ ಪ್ರತಿನಿಧಿಸುವ ಈ ಪ್ರತ್ಯಯವು ಮಹಿಳಾ ಉದ್ಯೋಗಿ ಗರ್ಭಿಣಿಯಾಗಿದ್ದರೆ ಮತ್ತು ವೃತ್ತಿಜೀವನದಲ್ಲಿ ಎರಡು ಬಾರಿ ಇದ್ದಾಗ ಮಾತ್ರ ಮಹಿಳೆಯರಿಗೆ ಲಭ್ಯವಿದೆ ಆದ್ದರಿಂದ ನೀವು ನೋಡಲು ಬರುವ ಅಮೂರ್ತ ಗುಣಲಕ್ಷಣಗಳ ಈ ಸಾಮಾನ್ಯ ವಿಶಾಲ ವಿವರಣೆಯ ಪ್ರಕಾರ ಅಸ್ತಿತ್ವದಲ್ಲಿರಬಹುದಾದ ಕೆಲವು ವಿಶೇಷ ಷರತ್ತುಗಳ ಬಗ್ಗೆ ನಿಗಾ ಇಡಲು ಸಹ ನೀವು ಪ್ರಯತ್ನಿಸುತ್ತೀರಿ ಉದಾಹರಣೆಗೆ ನೀವು ಇತರರಲ್ಲಿ ಕೆಲವನ್ನು ನೋಡಬಹುದು ಉದಾಹರಣೆಗೆ ಇದರ ಅರ್ಥವೇನೆಂದರೆ ರಜೆ ಪೂರ್ವ ಅನುಮೋದನೆಯಾಗಿರಬೇಕು ಮತ್ತು ನಾವು ಮಾತನಾಡುತ್ತಿದ್ದೇವೆ ಅನಾರೋಗ್ಯ ರಜೆಗಾಗಿ ಇದನ್ನು ಮೊದಲೇ ಅನುಮೋದಿಸಬೇಕು ಅಂದರೆ ಅನಾರೋಗ್ಯಕ್ಕೆ ಎಕ್ಸೆಪ್ಶನ್ ಕಂಡೀಶನ್ ಎಂದು ಹೇಳುತ್ತದೆನಾವು ಹಿಂತಿರುಗಿ ನಾವು ಎನ್ಕೋಡಿಂಗ್ ಮಾಡುತ್ತಿರುವುದನ್ನು ನೋಡಿದರೆ ನಾವು ಅದನ್ನು ನೋಡಿದರೆ ಅನಾರೋಗ್ಯದ ರಜೆ ಭಾಗದ ಮೇಲೆ ನಿರ್ದಿಷ್ಟವಾಗಿ ಗಮನ ಹರಿಸೋಣ ಎಸ್ಎಲ್ನ ಪ್ರಕರಣವು ಪೂರ್ವ ನಂತರದ ಅಂಶವಾಗಿರಬಹುದು ಎಂದು ತುರ್ತು ಪರಿಸ್ಥಿತಿ ಹೇಳುತ್ತದೆ ಏಕೆಂದರೆ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಎಂದು ನೀವು ಯಾವಾಗಲೂ ಊಹಿಸಲು ಸಾಧ್ಯವಿಲ್ಲ ಮತ್ತು ಅನಾರೋಗ್ಯದ ರಜೆಗಾಗಿ ನೀವು ನಂತರದ ರೀತಿಯಲ್ಲಿ ಅರ್ಜಿ ಸಲ್ಲಿಸಿದರೆ ನೀವು ಕಚೇರಿಗೆ ಹಾಜರಾಗಲು ಸಾಧ್ಯವಿಲ್ಲ ನೀವು ರಜೆ ತೆಗೆದುಕೊಂಡಿದ್ದೀರಿ ಆದ್ದರಿಂದ ನಾವು ಮೂಲತಃ ಆ ಮಾಹಿತಿಯನ್ನು ಬಳಸಿಕೊಳ್ಳುತ್ತೇವೆ ಮತ್ತು ಅದನ್ನು ಇಲ್ಲಿ ಎನ್ಕೋಡಿಂಗ್ ಮಾಡಿ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ರಜೆ ಪೂರ್ವ ಅನುಮೋದನೆಯನ್ನು ಹೊಂದಿರಬೇಕು ಎಂದು ಹೇಳುತ್ತದೆ ನೀವು ಪೋಸ್ಟ್ ಫ್ಯಾಕ್ಟೋ ತೆಗೆದುಕೊಳ್ಳಲು ಸಾಧ್ಯವಾದರೆ ಅನುಮೋದನೆ ಪೋಸ್ಟ್ ಫ್ಯಾಕ್ಟೋ ತೆಗೆದುಕೊಳ್ಳಿ ಆಗ ನಂತರ ಎಸ್ಎಲ್ಗೆ ಪೂರ್ವ ಅನುಮೋದನೆ ನೀಡಲಾಗುವುದಿಲ್ಲ ಮತ್ತು ಅದು ಹೆಚ್ಚು ವಿನಾಯಿತಿ ಪ್ರಕರಣವಾಗಿದ್ದು ಪ್ರತಿ ಎಸ್ಎಲ್ಗೆ ಕನಿಷ್ಠ ಆ ವಾಕ್ಯದ ಪ್ರಕಾರವು ತುರ್ತು ಸಂದರ್ಭದಲ್ಲಿ ಅದನ್ನು ಅನುಮೋದಿಸಬಹುದು ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಪೂರ್ವ ಯೋಜಿತ ವೈದ್ಯಕೀಯ ತಪಾಸಣೆ ಹೊಂದಿದ್ದರೆ ಅಥವಾ ನೀವು ಕೆಲವು ಶಸ್ತ್ರಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿದ್ದರೆ ಖಂಡಿತವಾಗಿಯೂ ಅದು ಇನ್ನೂ ಪೂರ್ವಭಾವಿ ಅನುಮೋದನೆ ಮಾಡುತ್ತದೆ ಎಂದು ನಿರೀಕ್ಷಿಸಬಹುದು ಆದ್ದರಿಂದ ಇವು ವಿಭಿನ್ನ ವಿಷಯಗಳು ಮತ್ತು ನೀವು ನಂತರ ವಿವರಗಳ ಮೂಲಕ ಹೋಗಬಹುದು ಹಾಗು ಎನ್ಕೋಡಿಂಗ್ ಅನ್ನು ನೋಡಿ ಆದ್ದರಿಂದ ನಿಮಗೆ ತೋರಿಸಲು ಪ್ರಯತ್ನಿಸುವ ಎಲ್ಲಾ ಸಮಯದಲ್ಲೂ ನೀವು ಯಾವಾಗಲೂ ಓದುವುದಿಲ್ಲ ಮತ್ತು ನೀವು ನಿಮ್ಮ ಮನಸ್ಸಿನಲ್ಲಿ ವಿಷಯಗಳನ್ನು ವಿಶ್ಲೇಷಿಸಲು ಮತ್ತು ಮಾಡಲು ಪ್ರಯತ್ನಿಸುವುದಿಲ್ಲ ಆದರೆ ಕೆಲವು ಉತ್ತಮ ತೀರ್ಮಾನಕ್ಕೆ ಬರಲು ನೀವು ಕೋಷ್ಟಕೀಕರಣ ಮತ್ತು ಸಂಕೋಚನದ ವಿವಿಧ ಸಾಧನಗಳನ್ನು ಬಳಸಲು ಪ್ರಯತ್ನಿಸಬಹುದು ಹಾಗಾದರೆ ಈ ಕೋಷ್ಟಕವು ನಮ್ಮನ್ನು ಯಾವುದಕ್ಕೆ ಕರೆದೊಯ್ಯುತ್ತದೆ ಈ ಕೋಷ್ಟಕವು ರಜೆಗಳು ವಿಭಿನ್ನ ರೀತಿಯ ಪೂರ್ವಭಾವಿ ಮತ್ತು ನಂತರದ ಸ್ಥಿತಿಯಾಗಿದೆ ಎಂದು ಹೇಳುತ್ತದೆ ಮತ್ತು ನಾವು ಈ ಕೆಲವು ಗುಣಲಕ್ಷಣಗಳನ್ನು ಆಧರಿಸಿ ರಜೆ ಮರು ವರ್ಗೀಕರಿಸಲು ಪ್ರಯತ್ನಿಸಲಾಗುವುದಿಲ್ಲ ಎಂದು ನಾವು ಹೇಳಬಹುದು ಉದಾಹರಣೆಗೆ ಕೆಲವು ರಜೆಗಳಿಗೆ ಪ್ರಮಾಣೀಕರಣದ ಅಗತ್ಯವಿದ್ದರೆ ಕೆಲವರು ಇಲ್ಲ ಎಂದು ಹೇಳುತ್ತಾರೆ ಇದು ಇಲ್ಲ ಎಂದು ಹೇಳುತ್ತದೆ ಆದರೆ ಕೆಲವರು ಪ್ರಮಾಣೀಕರಣ ಅಗತ್ಯವಿದ್ದರೆ ಮತ್ತು ಕೆಲವರು ಅಗತ್ಯವಿಲ್ಲದಿದ್ದರೆ ಹೌದು ಎಂದು ಹೇಳುತ್ತಾರೆ ನಿಮ್ಮಲ್ಲಿರುವ ರಜೆಗಳ ಗುಂಪಿನ ಮೇಲೆ ಅದು ವಿಶೇಷತೆಯನ್ನು ಹೇರುವುದಿಲ್ಲ ಮತ್ತು ಅದು ನಾವು ಇಲ್ಲಿ ಬಳಸುವ ಮೂಲ ಕಲ್ಪನೆಯಾಗಿದೆ ಮತ್ತು ಇಲ್ಲಿ ನಾನು ಮತ್ತೆ ಅದೇ ರಜೆ ಶ್ರೇಣಿಯನ್ನು ನಿಮಗೆ ತೋರಿಸುತ್ತೇನೆ ಮತ್ತು ನಾನು ನಿಜವಾಗಿ ವಿಭಿನ್ನ ಬಣ್ಣ ಬಳಸಬೇಕಾಗಿತ್ತು ಆದರೆ ಮೂಲ ಕ್ರಮಾನುಗತಕ್ಕೆ ಸಂಬಂಧಿಸಿದಂತೆ ಇದು ಮೂಲವಾಗಿತ್ತು ಮತ್ತು ಕ್ಷಮಿಸಿ ಇದು ಮೂಲವಾಗಿತ್ತು ಮತ್ತು ಭಾಗವಹಿಸುವ ಕ್ಲಾಸ್ಗಳು ಹೀಗಿವೆ ಆದ್ದರಿಂದ ಮೂಲ ಕ್ರಮಾನುಗತವು ಕೇವಲ ಒಂದು ರೀತಿಯ ಫ್ಲಾಟ್ ಆಗಿದ್ದು ಅಲ್ಲಿ ನಾವು ರಜೆ ಪ್ರತಿಯೊಂದೂ ಡಿಎಲ್ ಸಿಎಲ್ ಎಸ್ಎಲ್ ಎಂಎಲ್ ಎಂದು ಹೇಳಿದ್ದೇವೆ ಈಗ ನಾವು ಕ್ಲಬ್ಬೆಬಲ್ ಎಂದು ಹೇಳಿದರೆ ನೀವು ವರ್ಗದಲ್ಲಿ ಕ್ಲಬ್ಬೆಬಲ್ ಆಗಿ ಒಂದು ಅಮೂರ್ತ ರೀತಿಯ ರಜೆ ವರ್ಗವನ್ನು ಹೊಂದೋಣ ಎಂದು ನಾವು ವ್ಯಾಖ್ಯಾನಿಸಿದ್ದೇವೆ ಅದು ರಜೆಯ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದ್ದರಿಂದ ಅದು ರಜೆಯ ವಿಶೇಷತೆಯಾಗಿರುತ್ತದೆ ಆದರೆ ಅದರಲ್ಲಿ ಕೆಲವು ಕ್ಲಬ್ಬೆಬಿಲಿಟಿ ಸ್ಥಿತಿಯನ್ನು ಪರಿಶೀಲಿಸಲು ಅಥವಾ ಆ ಸ್ಥಿತಿಯನ್ನು ಹೇರಲು ಅಗತ್ಯವಿರುವ ಹೆಚ್ಚುವರಿ ಗುಣಲಕ್ಷಣಗಳು ಇರುತ್ತದೆ ತದನಂತರ ನಾವು ಇದು ಕ್ಲಬ್ಬೆಬಲ್ ಆಗಿದ್ದರೆ ಆದ್ದರಿಂದ ನೀವು ಇಎಲ್ ಎಸ್ಎಲ್ ಎಂಎಲ್ ಪಿಎಲ್ ಪೇರೆಂಟ್ಹುಡ್ ರಜೆ ಮತ್ತು ಪಾವತಿಸದೆ ರಜೆ ಈ ಐದು ಕ್ಲಬ್ಬೆಬಲ್ ಎಂದು ಹೇಳುತ್ತೀರಿ ಆದ್ದರಿಂದ ಈ ಐದು ಕ್ಲಬ್ಬೆಬಲ್ ರಜೆಯ ವಿಶೇಷತೆ ಎಂದು ನಾವು ತೋರಿಸುತ್ತೇವೆ ಈಗ ಇದು ಇದು ಒಂದು ಆಸಕ್ತಿದಾಯಕ ಅಭ್ಯಾಸವಾಗಿದೆ ಉದಾಹರಣೆಗೆ ನೀವು ಇದನ್ನು ನೋಡಿದರೆ ಈ ಸಂಪೂರ್ಣ ಅಭ್ಯಾಸದಲ್ಲಿ ನೀವು ಈ ಕಾಲಮ್ ಡಿಎಲ್ ಅನ್ನು ನೋಡಿದರೆ ನಿಮ್ಮ ಬಳಿ ಎಲ್ಲವೂ ಇದೆ ಮತ್ತು ಏನೂ ಅನ್ವಯಿಸುವುದಿಲ್ಲ ಆದ್ದರಿಂದ ಸಮತಲ ಅಪವರ್ತನೀಕರಣವನ್ನು ಯಾವಾಗಲೂ ಬಳಸಬೇಕಾಗಿಲ್ಲ ಎಂದು ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ ಈ ನಿರ್ದಿಷ್ಟ ರಜೆ ವರ್ಗವು ಸಾಮಾನ್ಯವಲ್ಲ ಎಂದು ನೀವು ಲಂಬವಾದ ಅಪವರ್ತನೀಕರಣವನ್ನು ಬಳಸಬಹುದು ಹಾಗಾಗಿ ಇಲ್ಲಿ ಗುರುತಿಸಲಾಗದ ಕೆಲವು ಆಸ್ತಿಯನ್ನು ಗುರುತಿಸಲು ಪ್ರಯತ್ನಿಸೋಣ ಇದರಿಂದ ನಾನು ಇದನ್ನು ತೆಗೆದುಕೊಳ್ಳಬಹುದು ಕಾಲಮ್ ಔಟ್ ಮತ್ತು ಅದು ನಿಖರವಾಗಿ ನಾನು ಇಲ್ಲಿ ಮಾಡುತ್ತೇನೆ ಆನ್ ಆಗಿರುವ ಪರಿಕಲ್ಪನೆಯನ್ನು ಪರಿಚಯಿಸಿದ್ದನ್ನು ನಾನು ನೋಡುತ್ತೇನೆ ಡ್ಯೂಟಿ ರಜೆ ಮತ್ತು ಆನ್ ಡ್ಯೂಟಿ ಮತ್ತು ನಾಟ್ ಆನ್ ಡ್ಯೂಟಿ ಆದ್ದರಿಂದ ಸ್ವಾಭಾವಿಕವಾಗಿ ಡಿಎಲ್ ಕೇವಲ ವಿಶೇಷತೆಯಾಗುತ್ತದೆ ಮತ್ತು ಎಲ್ಲಾ ಇತರ ರಜೆಗಳು ವಾಸ್ತವವಾಗಿ ವರ್ಗದ ಇತರ ಭಾಗದ ಅಡಿಯಲ್ಲಿ ಬರುತ್ತವೆ ಆದ್ದರಿಂದ ನಿಸ್ಸಂಶಯವಾಗಿ ನೀವು ಅರಿತುಕೊಳ್ಳಬಹುದು ಈ ಅಮೂರ್ತ ವರ್ಗೀಕರಣಗಳು ನಿಮಗೆ ಕೆಲವು ಪ್ರಯೋಜನಗಳನ್ನು ಸಕಾರಾತ್ಮಕವಾಗಿ ನೀಡುತ್ತದೆ ಎಂದು ಏಕೆಂದರೆ ಇದು ಆನ್ ಡ್ಯೂಟಿ ಎಂದು ನನಗೆ ತಿಳಿದಿದ್ದರೆ ಮತ್ತು ಇವೆಲ್ಲವೂ ನಾಟ್ ಆನ್ ಡ್ಯೂಟಿ ಇದರರ್ಥ ಇತರ ಯಾವುದೇ ರಜೆಗಳಿಗೆ ನೀವು ನೋಡುವುದಿಲ್ಲ ಅಥವಾ ಅನುಪಸ್ಥಿತಿಯ ಅವಧಿಯಲ್ಲಿ ತನ್ನ ಕೆಲಸದ ಜವಾಬ್ದಾರಿಯನ್ನು ತುಂಬಲು ನೀವು ನೌಕರನನ್ನು ಕೇಳುವುದಿಲ್ಲ ಆದರೆ ಇದಕ್ಕಾಗಿ ಮಾತ್ರ ನೀವು ಅದನ್ನು ಭರ್ತಿ ಮಾಡಬೇಕಾಗುತ್ತದೆ ಆದ್ದರಿಂದ ಅದು ವಿಭಿನ್ನವಾದ ವಿಶೇಷತೆಯಾಗಿದೆ ಉದಾಹರಣೆಗೆ ನಾವು ಇನ್ನೊಂದು ಉದಾಹರಣೆಯನ್ನು ನೋಡಿದರೆ ರಜೆ ಪ್ರಮಾಣಪತ್ರದ ಅಗತ್ಯವಿದೆ ಎಂದು ಹೇಳೋಣ ಆದ್ದರಿಂದ ಎಸ್ಎಲ್ ಪ್ರಮಾಣೀಕರಣದ ಅಗತ್ಯವಿದೆ ಎಂಎಲ್ಗೆ ಪ್ರಮಾಣೀಕರಣದ ಅಗತ್ಯವಿದೆ ಮತ್ತು ಪಿಎಲ್ಗೆ ಪ್ರಮಾಣೀಕರಣದ ಅಗತ್ಯವಿದೆ ಆದ್ದರಿಂದ ಖಂಡಿತವಾಗಿಯೂ ಪ್ರಮಾಣೀಕರಣದ ಅಗತ್ಯವಿದ್ದರೆ ನಂತರ ನಿಮ್ಮ ಅಂತಿಮ ಪರಿಣಾಮಕಾರಿ ಸಂಸ್ಕರಣಾ ವರ್ತನೆಯು ವಿಭಿನ್ನವಾಗಿರುತ್ತದೆ ಮತ್ತು ಈ ಅಭ್ಯಾಸದಲ್ಲಿ ನೀವು ಗಮನಿಸಿದರೆ ನಾವು ಜವಾಬ್ದಾರಿಗಳ ಮೊದಲ ಸುತ್ತಿನ ಗುರುತಿಸುವಿಕೆ ಮತ್ತು ನಾವು ಮೂಲ ಶ್ರೇಣಿಯನ್ನು ಪಡೆದುಕೊಂಡಿದ್ದೇವೆ ಎಂದು ವಿಶ್ಲೇಷಿಸುವ ವಿಷಯದಲ್ಲಿ ಸ್ವಲ್ಪ ಪ್ರಗತಿ ಸಾಧಿಸಿದ್ದೇವೆ ಆದರೆ ಈಗ ನಾವು ಹೆಚ್ಚು ಆಳವಾಗಿ ನೋಡುತ್ತಿದ್ದೇವೆ ಮತ್ತು ನೀವು ಡಿಸ್ಕವರಿಯಿಂದ ಸ್ವಲ್ಪಮಟ್ಟಿಗೆ ಚಲಿಸುತ್ತಿದ್ದೇವೆ ಎಂದು ನಿಮಗೆ ನೆನಪಿದ್ದರೆ ಕೀ ಅಮೂರ್ತತೆಯನ್ನು ಗುರುತಿಸುವ ವಿಷಯದಲ್ಲಿ ನಾವು ಡಿಸ್ಕವರಿ ಮತ್ತು ಆವಿಷ್ಕಾರದ ಬಗ್ಗೆ ಮಾತನಾಡಿದ್ದೇವೆ ಡೊಮೇನ್ ಶಬ್ದಕೋಶ ಮತ್ತು ಇತರ ಬಳಕೆದಾರರೊಂದಿಗೆ ಡಿಸ್ಕವರಿ ವ್ಯವಹರಿಸುತ್ತದೆ ಮತ್ತು ಅವುಗಳು ರಜೆ ಮತ್ತು ಗಳಿಸಿದ ರಜೆ ಕ್ಯಾಶುಯಲ್ ರಜೆ ಮತ್ತು ಎಲ್ಲವೂ ಹಾಗು ಆವಿಷ್ಕಾರವು ಡೆವಲಪರ್ ಅನುಷ್ಠಾನಕಾರರ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ರಜೆ ಕ್ಲಬ್ಬೆಬಲ್ ಆಗಿದೆಯೆ ಅಥವಾ ಅದು ಪ್ರಮಾಣೀಕರಿಸಲ್ಪಟ್ಟಿದೆಯೆ ಎಂದು ಬಳಕೆದಾರರು ನೋಡುವುದಿಲ್ಲ ಆದರೆ ಅದನ್ನು ಕಾರ್ಯಗತಗೊಳಿಸದಿದ್ದರೆ ಅದು ಪ್ರಮಾಣೀಕರಿಸಿದ ಎಲೆಗಳನ್ನು ನೋಡಲು ಸಹಾಯ ಮಾಡುತ್ತದೆ ಮತ್ತು ಮೂರು ರಜೆಗಳಿವೆ ಎಂದು ಗಮನಿಸಿ ಮತ್ತು ಅವುಗಳನ್ನು ವಿಶೇಷಗೊಳಿಸಿ ಮತ್ತು ಈ ವರ್ಗದಲ್ಲಿನ ಎಲ್ಲಾ ಪ್ರಮಾಣೀಕರಣ ಸಂಬಂಧಿತ ಜವಾಬ್ದಾರಿಗಳನ್ನು ಕ್ಲಬ್ ಮಾಡಿ ಮತ್ತು ಅಂತಿಮವಾಗಿ ರಜೆ ಈ ರೀತಿಯ ಒಂದು ಎಂದು ನೀವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾವು ಮಾಡುತ್ತಿರುವ ಬೇರೆ ಯಾವುದಾದರೂ ನಾವು ಮಾಡುತ್ತಿರುವ ಈ ಸಂಪೂರ್ಣ ಶ್ರೇಣಿಯ ಉಳಿದ ಭಾಗವು ಅಮೂರ್ತವಾಗಿದೆ ಆದ್ದರಿಂದ ನಾವು ಎಂದಿಗೂ ಪ್ರಮಾಣೀಕರಿಸಿದ ರಜೆಯನ್ನು ಹೊಂದಿರುವುದಿಲ್ಲ ನೀವು ಪಿಎಲ್ ಅಥವಾ ಎಂಎಲ್ ಅಥವಾ ಎಸ್ಎಲ್ ವಿಷಯದಲ್ಲಿ ವಿಶೇಷ ಉದಾಹರಣೆಯನ್ನು ಹೊಂದಿರುತ್ತೀರಿ ಆದ್ದರಿಂದ ಅದು ಒಂದು ಮೂಲ ಆಗಿದೆ ಆದ್ದರಿಂದ ಈ ವ್ಯಾಯಾಮವನ್ನು ನಾನು ನಿಜವಾಗಿಯೂ ಬಯಸುತ್ತೇನೆ ಆದ್ದರಿಂದ ನೀವು ರಜೆಯ ದಾಖಲೆಯಿಂದ ಮಾಹಿತಿಯನ್ನು ಗಣಿಗಾರಿಕೆ ಮಾಡಲು ಬಯಸಿದಾಗಲೆಲ್ಲಾ ಕ್ರಮಾನುಗತದಲ್ಲಿ ಕೆಲಸ ಮಾಡಲು ನಿಮಗೆ ನೀಡಿದಾಗಲೆಲ್ಲಾ ಅದು ಬಹಳ ನಿರ್ಣಾಯಕವಾಗಿದೆ ಅಮೂರ್ತತೆಯ ಕ್ರಮಾನುಗತವು ಒಒಎಡಿ ವಿನ್ಯಾಸದ ಅತ್ಯಂತ ನಿರ್ಣಾಯಕ ಭಾಗವಾಗಿದೆ ಎಂದು ನಾವು ಪದೇ ಪದೇ ಹೇಳಿದ್ದೇವೆ ಏಕೆಂದರೆ ನೀವು ಶ್ರೇಣಿಯನ್ನು ಸರಿಯಾಗಿ ಪಡೆಯದಿದ್ದರೆ ವ್ಯವಸ್ಥೆಯ ಸಂಪೂರ್ಣ ಅನುಷ್ಠಾನವು ವ್ಯವಸ್ಥೆಯ ಸಂಪೂರ್ಣ ಪರಿಕಲ್ಪನೆಯು ದೃಢವಾದ ಅಡಿಪಾಯದಲ್ಲಿರುವುದಿಲ್ಲ ಆದ್ದರಿಂದ ನೀವು ನಿಜವಾಗಿಯೂ ವಿಭಿನ್ನವಾದ ಮತ್ತು ಮತ್ತೊಮ್ಮೆ ಪ್ರಯತ್ನಿಸುವ ವಿಷಯದಲ್ಲಿ ಬಹಳ ವಿಸ್ತಾರವಾದ ವ್ಯಾಯಾಮವನ್ನು ಮಾಡಬೇಕು ದಯವಿಟ್ಟು ಇದು ನಾನು ಹೇಳುತ್ತಿದ್ದೇನೆ ಎಂದು ಯೋಚಿಸಬೇಡಿ ಇದು ಎಲ್ಎಂಎಸ್ ಸಿಸ್ಟಮ್ಗೆ ಒಂದು ಸಂಪೂರ್ಣ ಕ್ರಮಾನುಗತವಾಗಿದೆ ಮತ್ತು ನೀವು ಬೇರೆ ಬೇರೆ ನಿಯತಾಂಕಗಳನ್ನು ಯೋಚಿಸಬಹುದು ಮತ್ತು ವಿವರಣೆಯಲ್ಲಿ ಉಲ್ಲೇಖಿಸಲಾದ ಎಲ್ಲವನ್ನು ನೀವು ಸಮಂಜಸವಾಗಿ ಆವರಿಸಿರುವವರೆಗೆ ನೀವು ಅವುಗಳನ್ನು ವಿಭಿನ್ನವಾಗಿ ಸಂಘಟಿಸಬಹುದು ಮತ್ತು ಡೆವಲಪರ್ ಆಗಿ ನಿಮ್ಮ ಎಲ್ಲಾ ಅವಶ್ಯಕತೆಗಳಿಗೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ನೀವು ಸಾಕಷ್ಟು ಉತ್ತಮವಾದ ವಿನ್ಯಾಸವನ್ನು ಹೊಂದಿದ್ದೀರಿ ಮತ್ತು ಖಂಡಿತವಾಗಿಯೂ ನಾವು ಇದನ್ನು ಅಂತಿಮವಾಗಿ ತೆಗೆದುಕೊಂಡರೆ ಎಂಎಸ್ ನ ಈ ರಜೆ ಭಾಗದ ವಿಷಯದಲ್ಲಿ ನಾವು ಹೊಂದಿದ್ದೇವೆ ಒಂದು ಎರಡು ಮೂರು ನಾಲ್ಕು ವಿಭಿನ್ನ ಪದರಗಳಿಗೆ ಹೋಗುವ ಉತ್ತಮ ಸಮತೋಲಿತ ಕ್ರಮಾನುಗತವನ್ನು ನಾವು ಈಗ ಹೊಂದಿದ್ದೇವೆ ಎಂದು ನಾವು ಖಂಡಿತವಾಗಿ ಹೇಳಬಹುದು ಮತ್ತು ಈ ಕ್ಲಾಸ್ಗಳಲ್ಲಿ ಹಲವು ಸೀಮಿತ ಸಂಖ್ಯೆಯ ವಿಶೇಷತೆಯನ್ನು ಹೊಂದಿರುವುದನ್ನು ನೀವು ನೋಡುತ್ತೀರಿ ಅವುಗಳು ಬಹಳ ಕೇಂದ್ರೀಕೃತ ಅಮೂರ್ತ ಕ್ಲಾಸ್ಗಳು ಎಂದು ತೋರಿಸುತ್ತದೆ ಇದು ವಿನ್ಯಾಸದ ಸಣ್ಣ ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ನಾವು ಇಲ್ಲಿ ತೋರಿಸುವ ಈ ಎಲ್ಲಾ ಮಧ್ಯಂತರ ಕ್ಲಾಸ್ಗಳನ್ನು ಪ್ರತಿನಿಧಿಸಲಾಗುತ್ತದೆ ಪ್ರತಿ ಕ್ಲಾಸ್ಗು ಅದು ಮೂಲತಃ ಮೂಲಭೂತ ರಜೆ ಕ್ರಿಯಾತ್ಮಕತೆಯ ಮೇಲೆ ಕಾರ್ಯಗತಗೊಳಿಸಲಿದ್ದು ಕೆಲವು ನಿರ್ದಿಷ್ಟ ರಜೆಗಳ ಮೇಲೆ ಹೇರಬೇಕಾದ ಕೆಲವು ನಿರ್ದಿಷ್ಟ ಕ್ರಿಯಾತ್ಮಕತೆಯನ್ನು ಹೊಂದಿದೆ ಆದ್ದರಿಂದ ಇದು ಕ್ರಮಾನುಗತ ವಿನ್ಯಾಸದ ಒಂದು ಮೂಲವಾಗಿದೆ ನೀವು ದಯವಿಟ್ಟು ಈ ವಿನ್ಯಾಸವನ್ನು ಹೆಚ್ಚು ಎಚ್ಚರಿಕೆಯಿಂದ ನೋಡಿ ಮತ್ತು ಅದನ್ನು ಮತ್ತಷ್ಟು ಪರಿಷ್ಕರಿಸಲು ಪ್ರಯತ್ನಿಸಿ ಎಂದು ನಾನು ಒತ್ತಿ ಹೇಳುತ್ತೇನೆ ಗುಣಮಟ್ಟದ ಕ್ರಮಗಳಿಗೆ ಹಿಂತಿರುಗಿದರೆ ಖಂಡಿತವಾಗಿಯೂ ನಾವು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದ್ದೇವೆ ಮತ್ತು ಕಪ್ಲಿಂಗ್ ವಿಷಯದಲ್ಲಿ ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಈಗ ನಾವು ಕ್ರಮಾನುಗತವನ್ನು ಹೊಂದಿದ್ದೇವೆ ಮತ್ತು ನಿಮಗೆ ತಿಳಿದಿರುವಂತೆ ನಾನು ಬಹಳಷ್ಟು ಕಪ್ಲಿಂಗ್ ಪ್ರಕ್ರಿಯೆಯಲ್ಲಿ ಕೆಲಸ ಮಾಡುತ್ತೇನೆ ಆದ್ದರಿಂದ ಉದ್ಯೋಗಿ ಮತ್ತು ರಜೆಯ ವಿಷಯದಲ್ಲಿ ನಾವು ಮಧ್ಯಮ ಮಟ್ಟದಲ್ಲಿ ಕಪ್ಲಿಂಗ್ನಲ್ಲಿದ್ದೇವೆ ಆದರೆ ಉನ್ನತ ಮಟ್ಟದ ಜೋಡಣೆಯಲ್ಲದಿದ್ದರೆ ಒಗ್ಗಟ್ಟು ಬದಲಾಗುವುದಿಲ್ಲ ಏಕೆಂದರೆ ವಿಶೇಷವಾಗಿ ಉದ್ಯೋಗಿ ಮತ್ತು ರಜೆಗಾಗಿ ಅವರು ಹೇಗೆ ರಚನೆಯಾಗಿದ್ದಾರೆ ಎಂಬುದರ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನು ನಾವು ಮಾಡಿದ್ದೇವೆ ಅವುಗಳು ಹೇಗೆ ಸಹಕರಿಸುತ್ತವೆ ಮತ್ತು ಅವುಗಳನ್ನು ಮಾಡ್ಯೂಲ್ಗಳಲ್ಲಿ ಹೇಗೆ ಸೇರಿಸಬಹುದು ಮತ್ತು ಜವಾಬ್ದಾರಿಗಳು ಯಾವುವು ಮತ್ತು ಇತ್ಯಾದಿ ಆದ್ದರಿಂದ ದಿನಗಳ ದೃಷ್ಟಿಯಿಂದ ನಾವು ಸ್ವಲ್ಪ ಪ್ರಗತಿಯನ್ನು ಸಾಧಿಸಿದ್ದೇವೆ ಮತ್ತು ನಮ್ಮ ವಿನ್ಯಾಸದಲ್ಲಿನ ಗುಣಮಟ್ಟದ ಅಳತೆಯ ದೃಷ್ಟಿಯಿಂದ ಮುಂದೆ ಹೋಗುತ್ತೇವೆ ಇದಲ್ಲದೆ ಕ್ರಮಾನುಗತವಲ್ಲದೆ ನಾವು ಸೆರೆಹಿಡಿಯಲು ಇಷ್ಟಪಡುವ ಹಲವಾರು ಇತರ ಸಂಬಂಧಗಳೂ ಇರಬಹುದು ಈ ಪ್ರಸ್ತುತ ಮಾಡ್ಯೂಲ್ನಲ್ಲಿ ನಾವು ಅದನ್ನು ಯಾವುದೇ ವಿವರವಾದ ಅಭ್ಯಾಸ ಮಾಡುವುದಿಲ್ಲ ಉದಾಹರಣೆಗೆ ಕಾರ್ಯನಿರ್ವಾಹಕರ ನಡುವೆ ರಜೆ ಅನುಮೋದನೆಯ ಸಂಬಂಧಗಳು ಇರಬಹುದು ಮತ್ತು ವಿನಂತಿಯ ವರದಿಗಳು ಇರಬಹುದು ಮತ್ತು ಇತ್ಯಾದಿ ಅವುಗಳನ್ನು ಅನೇಕ ವಿಭಿನ್ನ ರೀತಿಯಲ್ಲಿ ತೋರಿಸಬಹುದು ಅದೇ ರೀತಿ ನಾವು ಒಂದು ದೊಡ್ಡ ದೃಷ್ಟಿಕೋನದಲ್ಲಿ ನೋಡಿದರೆ ನೌಕರರ ನಡುವೆ ಈ ವಿಭಿನ್ನ ಉದ್ಯೋಗಿಗಳು ವ್ಯವಸ್ಥಾಪಕ ಒಬ್ಬ ಲೀಡ್ ಉದ್ಯೋಗಿ ಕಾರ್ಯನಿರ್ವಾಹಕ ಮತ್ತು ಇವು ವಿಭಿನ್ನ ರಜೆ ಕ್ರಮಗಳು ವಾಸ್ತವವಾಗಿ ನಾವು ಸಾಕಷ್ಟು ಸಂಬಂಧ ಸಂಘವನ್ನು ನೋಡಬಹುದು ಮತ್ತು ಈ ರೀತಿಯಾಗಿ ನಾನು ಸಂಬಂಧವನ್ನು ವಿಸ್ತಾರವಾಗಿ ಹೇಳುವ ವಿಷಯದಲ್ಲಿ ಮುಂದುವರಿಯುವುದಿಲ್ಲ ಏಕೆಂದರೆ ಸಂಬಂಧಗಳು ಹಲವು ವೈವಿಧ್ಯಮಯ ವಿಧಗಳಾಗಿವೆ ಸಂಘಗಳು ಹಲವು ವೈವಿಧ್ಯಮಯ ಪ್ರಕಾರಗಳಾಗಿರಬಹುದು ಮತ್ತು ಯುಎಂಎಲ್ ಉಪಕರಣದ ಹೆಚ್ಚು ರಚನಾತ್ಮಕ ಸಹಾಯವನ್ನು ಪಡೆದುಕೊಳ್ಳಬಹುದು ಮತ್ತು ನಾವು ಇಲ್ಲಿಯವರೆಗೆ ಎಲ್ಎಂಎಲ್ ವ್ಯವಸ್ಥೆಗಳಿಗಾಗಿ ವಿನ್ಯಾಸಗೊಳಿಸಿದ್ದನ್ನು ಮೊದಲು ಹೇಗೆ ಪ್ರತಿನಿಧಿಸಬೇಕು ಎಂಬುದನ್ನು ಕಲಿತಿದ್ದೇವೆ ಮಾಡ್ಯೂಲ್ಗಳು ಮತ್ತು ನಮ್ಮಲ್ಲಿರುವ ಕ್ರಮಾನುಗತ ವಿಷಯದಲ್ಲಿ ಕ್ಲಾಸ್ಗಳು ಕೊಡುಗೆಗಳು ಜವಾಬ್ದಾರಿಗಳು ಮತ್ತು ಅವುಗಳ ಮೂಲ ಸಂಬಂಧಗಳ ಮೂಲ ಮಾಹಿತಿ ಮತ್ತು ನಂತರ ನಾವು ಏಕೀಕೃತ ಕಲಿಕೆಯಲ್ಲಿ ಆಳವಾಗಿ ಹೋಗುತ್ತೇವೆ ಇವುಗಳ ವಿಭಿನ್ನ ಅಂಶವನ್ನು ತೆಗೆದುಕೊಳ್ಳುವ ಮಾಡೆಲಿಂಗ್ ಭಾಷೆಯನ್ನು ರೇಖಾಚಿತ್ರಗಳು ಎಂದು ಕರೆಯಲಾಗುತ್ತದೆ ಮತ್ತು ನೀವು ವಿಭಿನ್ನ ರೇಖಾಚಿತ್ರಗಳನ್ನು ತೆಗೆದುಕೊಳ್ಳುವಾಗ ವ್ಯವಸ್ಥೆಯ ಯಾವ ವಿವರಗಳನ್ನು ರೇಖಾಚಿತ್ರದಿಂದ ಸೆರೆಹಿಡಿಯಲಾಗುತ್ತದೆ ಎಂಬುದನ್ನು ನೋಡಲಾಗುತ್ತದೆ ಮತ್ತು ಈ ನಾಲ್ಕು ಮಾಡ್ಯೂಲ್ಗಳಲ್ಲಿ ನಾವು ಕೇವಲ ಪರಿಚಯಾತ್ಮಕ ಭಾಗಕ್ಕಾಗಿ ಎಲ್ಎಂಎಸ್ ಸಿಸ್ಟಮ್ ವಿನ್ಯಾಸಕ್ಕಾಗಿ ಹ್ಯಾಂಡ್ಸನ್ ಅನ್ನು ಅನ್ವೇಷಿಸಲು ಮತ್ತು ಮಾಡಲು ಪ್ರಾರಂಭಿಸಿದ್ದೇವೆ ನಾವು ಯುಎಂಎಲ್ ಮೂಲಕ ಹೋದಾಗ ಮುಂದಿನ ಎರಡು ವಾರಗಳಲ್ಲಿ ಇದನ್ನು ಮಾಡುವುದನ್ನು ಮುಂದುವರಿಸುತ್ತೇವೆ ಆದ್ದರಿಂದ ಕನಿಷ್ಠ ಎಲ್ಎಂಎಸ್ ಗಾಗಿ ಕೋರ್ಸ್ನ ಅಂತ್ಯದ ವೇಳೆಗೆ ನಿಮ್ಮ ನಿಯೋಜನೆ ಮತ್ತು ಅಭ್ಯಾಸದ ಪ್ರಕಾರ ನೀವು ಉಲ್ಲೇಖಿಸಬಹುದಾದ ಪೂರ್ಣಗೊಂಡ ಯುಎಂಎಲ್ ವಿನ್ಯಾಸಗಳ ಗುಂಪನ್ನು ನಾವು ಹೊಂದಲು ಸಾಧ್ಯವಾಗುತ್ತದೆ ನಾವು ಹೊಂದಿದ್ದೇವೆ ನಾವು ಈಗಾಗಲೇ ಹೇಳಿದಂತೆ ಇತರ ನಿಯೋಜನೆ ನಿರ್ವಹಣಾ ವ್ಯವಸ್ಥೆಯಂತಹ ವ್ಯವಸ್ಥೆಗಳನ್ನು ಹಾಕುತ್ತೇವೆ ಮತ್ತು ಆ ವ್ಯವಸ್ಥೆಗೆ ನೀವು ವಿಶ್ಲೇಷಿಸುವ ರೀತಿಯ ಅಭ್ಯಾಸ ಮತ್ತು ವಿನ್ಯಾಸ ಮಾಡಬೇಕು